ಆವಿಷ್ಕಾರಗಳು ಹೇಗೆ ಕಾಣುತ್ತವೆ ಆವಿಷ್ಕಾರಗಳು ಹೇಗೆ ಕಾಣುತ್ತವೆ ಆವಿಷ್ಕಾರಗಳು ಹೇಗೆ ಕಾಣುತ್ತವೆ ಆವಿಷ್ಕಾರಗಳು ಹೇಗೆ ಕಾಣುತ್ತವೆ ಇದು ಸರಳ ಪ್ರಶ್ನೆ ಇದು ಸರಳ ಪ್ರಶ್ನೆ ಆವಿಷ್ಕಾರವು ಪ್ರತಿನಿಧಿಸಿದಂತೆ ಕಾಣುತ್ತದೆ ಪ್ರಶ್ನೆ ಪೇಟೆಂಟ್ ದೃಷ್ಟಿಕೋನದಿಂದ ಇರುತ್ತದೆ ಆವಿಷ್ಕಾರವು ಪ್ರತಿನಿಧಿಸಿದಂತೆ ಕಾಣುತ್ತದೆ ಪ್ರಶ್ನೆ ಪೇಟೆಂಟ್ ದೃಷ್ಟಿಕೋನದಿಂದ ಇರುತ್ತದೆ ನೀವು ಆವಿಷ್ಕಾರಕ್ಕೆ ಪೇಟೆಂಟ್ ಪಡೆದಾಗ ಪೇಟೆಂಟ್ ಡ್ರಾಫ್ಟಿಂಗ್ ವಸ್ತುವು ಆವಿಷ್ಕಾರವನ್ನು ವಿವರಿಸಲು ಮಾತ್ರವಲ್ಲ ಆದರೆ ಆವಿಷ್ಕಾರವು ಸಮಯ ಜಾಗದಲ್ಲಿ ಇರುತ್ತದೆ ನೀವು ಆವಿಷ್ಕಾರಕ್ಕೆ ಪೇಟೆಂಟ್ ಪಡೆದಾಗ ಪೇಟೆಂಟ್ ಡ್ರಾಫ್ಟಿಂಗ್ ವಸ್ತುವು ಆವಿಷ್ಕಾರವನ್ನು ವಿವರಿಸಲು ಮಾತ್ರವಲ್ಲ ಆದರೆ ಆವಿಷ್ಕಾರವು ಸಮಯ ಜಾಗದಲ್ಲಿ ಇರುತ್ತದೆ ಇದು ಭೌತಿಕ ಸಾಕಾರಗಳನ್ನು ಹೊಂದಿರುವ ಆವಿಷ್ಕಾರವಾಗಿರುತ್ತದೆ ಇದು ಭೌತಿಕ ಸಾಕಾರಗಳನ್ನು ಹೊಂದಿರುವ ಆವಿಷ್ಕಾರವಾಗಿರುತ್ತದೆ ನೀವು ಪೇಟೆಂಟ್ ಕರಡುಬರಹವನ್ನು ರಚಿಸುವಾಗ ಕೇವಲ ಆವಿಷ್ಕಾರವನ್ನು ಪದಗಳಲ್ಲಿ ಮತ್ತು ಭೌತಿಕ ಸಾಕಾರಗಳನ್ನು ವಿವರಿಸುವುದಿಲ್ಲ ನೀವು ಪೇಟೆಂಟ್ ಕರಡುಬರಹವನ್ನು ರಚಿಸುವಾಗ ಕೇವಲ ಆವಿಷ್ಕಾರವನ್ನು ಪದಗಳಲ್ಲಿ ಮತ್ತು ಭೌತಿಕ ಸಾಕಾರಗಳನ್ನು ವಿವರಿಸುವುದಿಲ್ಲ ನೀವು ಆವಿಷ್ಕಾರವನ್ನು ವಿವರಿಸುತ್ತೀರಿ ಮತ್ತು ಆವಿಷ್ಕಾರವನ್ನು ಪಠ್ಯರೂಪಗೊಳಿಸುತ್ತೀರಿ ನೀವು ಆವಿಷ್ಕಾರವನ್ನು ವಿವರಿಸುತ್ತೀರಿ ಮತ್ತು ಆವಿಷ್ಕಾರವನ್ನು ಪಠ್ಯರೂಪಗೊಳಿಸುತ್ತೀರಿ ಭೌತಿಕ ಸಾಕಾರವಿದೆ ಮತ್ತು ಆವಿಷ್ಕಾರದ ಭೌತಿಕ ಸಾಕಾರವನ್ನು ನೀವು ನೋಡಲು ಮತ್ತು ಗ್ರಹಿಸಲು ಸಾಧ್ಯವಾಗುತ್ತದೆ ಭೌತಿಕ ಸಾಕಾರವಿದೆ ಮತ್ತು ಆವಿಷ್ಕಾರದ ಭೌತಿಕ ಸಾಕಾರವನ್ನು ನೀವು ನೋಡಲು ಮತ್ತು ಗ್ರಹಿಸಲು ಸಾಧ್ಯವಾಗುತ್ತದೆ ಒಬ್ಬ ಸಂಶೋಧಕ ತಾನು ಸಂಶೋಧಿಸಿರುವ ಯಂತ್ರದೊಂದಿಗೆ ಸಾಮಾನ್ಯ ವ್ಯಕ್ತಿಯ ಹತ್ತಿರ ಬಂದಾಗ ಆ ವ್ಯಕ್ತಿಗೆ ಆವಿಷ್ಕಾರವು ಭೌತಿಕ ಸಾಕಾರ ಮಾತ್ರ ಕಾಣಸಿಗುತ್ತದೆ ಒಬ್ಬ ಸಂಶೋಧಕ ತಾನು ಸಂಶೋಧಿಸಿರುವ ಯಂತ್ರದೊಂದಿಗೆ ಸಾಮಾನ್ಯ ವ್ಯಕ್ತಿಯ ಹತ್ತಿರ ಬಂದಾಗ ಆ ವ್ಯಕ್ತಿಗೆ ಆವಿಷ್ಕಾರವು ಭೌತಿಕ ಸಾಕಾರ ಮಾತ್ರ ಕಾಣಸಿಗುತ್ತದೆ ಪೇಟೆಂಟ್ ಕರಡು ರಚನೆಯಲ್ಲಿ ನಾವು ಅದರ ಬಗ್ಗೆ ಕಾಳಜಿ ವಹಿಸುತ್ತೇವೆ ಪೇಟೆಂಟ್ ಕರಡು ರಚನೆಯಲ್ಲಿ ನಾವು ಅದರ ಬಗ್ಗೆ ಕಾಳಜಿ ವಹಿಸುತ್ತೇವೆ ಆದರೆ ಭೌತಿಕ ಸಾಕಾರ ಒಳನೋಟಗಳನ್ನು ಸೆರೆಹಿಡಿಯುವ ಬಗ್ಗೆ ನಾವು ಕಾಳಜಿ ವಹಿಸುತ್ತೇವೆ ಆದರೆ ಭೌತಿಕ ಸಾಕಾರ ಒಳನೋಟಗಳನ್ನು ಸೆರೆಹಿಡಿಯುವ ಬಗ್ಗೆ ನಾವು ಕಾಳಜಿ ವಹಿಸುತ್ತೇವೆ ಇದನ್ನೇ ನಾವು ಆವಿಷ್ಕಾರವನ್ನು ಪಠ್ಯರೂಪಗೊಳಿಸುವುದು ಎಂದು ಕರೆಯುತ್ತೇವೆ ಇದನ್ನೇ ನಾವು ಆವಿಷ್ಕಾರವನ್ನು ಪಠ್ಯರೂಪಗೊಳಿಸುವುದು ಎಂದು ಕರೆಯುತ್ತೇವೆ ನೀವು ಪೇಟೆಂಟ್ ಡ್ರಾಫ್ಟ್ ಮಾಡಿದಾಗ ಆವಿಷ್ಕಾರವನ್ನು ಪಠ್ಯರೂಪಗೊಳಿಸಲಾಗುತ್ತದೆ ನೀವು ಪೇಟೆಂಟ್ ಡ್ರಾಫ್ಟ್ ಮಾಡಿದಾಗ ಆವಿಷ್ಕಾರವನ್ನು ಪಠ್ಯರೂಪಗೊಳಿಸಲಾಗುತ್ತದೆ ಇದು ಏಕೆ ಮುಖ್ಯ ಇದು ಏಕೆ ಮುಖ್ಯ ಇದು ಮುಖ್ಯವಾದುದು ಏಕೆಂದರೆ ಕರಡು ರಚನೆಯಲ್ಲಿ ನೀವು ಆವಿಷ್ಕಾರವನ್ನು ಪಠ್ಯ ರೂಪದಲ್ಲಿ ಪ್ರತಿನಿಧಿಸುತ್ತೀರಿ ಇದು ಮುಖ್ಯವಾದುದು ಏಕೆಂದರೆ ಕರಡು ರಚನೆಯಲ್ಲಿ ನೀವು ಆವಿಷ್ಕಾರವನ್ನು ಪಠ್ಯ ರೂಪದಲ್ಲಿ ಪ್ರತಿನಿಧಿಸುತ್ತೀರಿ ಭೌತಿಕ ಸಾಕಾರವು ಪದಗಳು ಮತ್ತು ಅಂಕಿಗಳಾಗಿ ಪರಿವರ್ತನೆಗೊಳ್ಳುತ್ತದೆ ಭೌತಿಕ ಸಾಕಾರವು ಪದಗಳು ಮತ್ತು ಅಂಕಿಗಳಾಗಿ ಪರಿವರ್ತನೆಗೊಳ್ಳುತ್ತದೆ ವಿದ್ಯುತ್ ಬಲ್ಬ್ ಅನ್ನು ಪರಿಗಣಿಸಿ ವಿದ್ಯುತ್ ಬಲ್ಬ್ ಅನ್ನು ಪರಿಗಣಿಸಿ ವಿವರಣೆಯು ಪೇಟೆಂಟ್ನಲ್ಲಿ ರೇಖಾಚಿತ್ರದ ರೂಪದಲ್ಲಿದೆ ವಿವರಣೆಯು ಪೇಟೆಂಟ್ನಲ್ಲಿ ರೇಖಾಚಿತ್ರದ ರೂಪದಲ್ಲಿದೆ ಪೇಟೆಂಟನ್ನು ಪಡೆಯುವ ಅರ್ಜಿಯಲ್ಲಿ ವಿದ್ಯುತ್ ಬಲ್ಬ್ ಕುರಿತಾಗಿ ಈ ರೀತಿಯಾಗಿ ವಿವರಿಸಲಾಗುತ್ತದೆ ಪೇಟೆಂಟನ್ನು ಪಡೆಯುವ ಅರ್ಜಿಯಲ್ಲಿ ವಿದ್ಯುತ್ ಬಲ್ಬ್ ಕುರಿತಾಗಿ ಈ ರೀತಿಯಾಗಿ ವಿವರಿಸಲಾಗುತ್ತದೆ ವಿದ್ಯುತ್ ಬಲ್ಬ್ ಒಂದು ಎಲೆಕ್ಟ್ರಾನಿಕ್ ಉಪಕರಣ ಅದು ಹೆಚ್ಚಿನ ಪ್ರತಿರೋಧದ ಇಂಗಾಲದ ತಂತುಗಳನ್ನು ಒಳಗೊಂಡಿರುವ ಪ್ರಕಾಶಮಾನವಾಗಿ ಬೆಳಕನ್ನು ನೀಡುವ ಮತ್ತು ಲೋಹೀಯ ತಂತಿಗಳಿಂದ ಸಂರಕ್ಷಿತವಾಗಿರುವ ಉಪಕರಣವೆಂದು ತಿಳಿಸಲಾಗಿರುತ್ತದೆ ವಿದ್ಯುತ್ ಬಲ್ಬ್ ಒಂದು ಎಲೆಕ್ಟ್ರಾನಿಕ್ ಉಪಕರಣ ಅದು ಹೆಚ್ಚಿನ ಪ್ರತಿರೋಧದ ಇಂಗಾಲದ ತಂತುಗಳನ್ನು ಒಳಗೊಂಡಿರುವ ಪ್ರಕಾಶಮಾನವಾಗಿ ಬೆಳಕನ್ನು ನೀಡುವ ಮತ್ತು ಲೋಹೀಯ ತಂತಿಗಳಿಂದ ಸಂರಕ್ಷಿತವಾಗಿರುವ ಉಪಕರಣವೆಂದು ತಿಳಿಸಲಾಗಿರುತ್ತದೆ ವಾಸ್ತವದಲ್ಲಿ ಆವಿಷ್ಕಾರವು ಭೌತಿಕ ಸಾಕಾರವನ್ನು ಹೊಂದಿದೆ ಉದಾಹರಣೆಗೆ ವಿದ್ಯುತ್ ಬಲ್ಬ್ ವಾಸ್ತವದಲ್ಲಿ ಆವಿಷ್ಕಾರವು ಭೌತಿಕ ಸಾಕಾರವನ್ನು ಹೊಂದಿದೆ ಉದಾಹರಣೆಗೆ ವಿದ್ಯುತ್ ಬಲ್ಬ್ ನೀವು ಪೇಟೆಂಟ್ ಅನ್ನು ರಚಿಸಿದಾಗ ನೀವು ಅದರ ನೋಟವನ್ನು ವಿವರಿಸಲು ಹೋಗುವುದಿಲ್ಲ ನೀವು ಆವಿಷ್ಕಾರವನ್ನು ಪಠ್ಯರೂಪಗೊಳಿಸುತ್ತೀರಿ ಮತ್ತು ಅದನ್ನು ನಿಶ್ಚಯದ ರೀತಿಯಲ್ಲಿ ಪ್ರಸ್ತುತಪಡಿಸುತ್ತೀರಿ ನೀವು ಪೇಟೆಂಟ್ ಅನ್ನು ರಚಿಸಿದಾಗ ನೀವು ಅದರ ನೋಟವನ್ನು ವಿವರಿಸಲು ಹೋಗುವುದಿಲ್ಲ ನೀವು ಆವಿಷ್ಕಾರವನ್ನು ಪಠ್ಯರೂಪಗೊಳಿಸುತ್ತೀರಿ ಮತ್ತು ಅದನ್ನು ನಿಶ್ಚಯದ ರೀತಿಯಲ್ಲಿ ಪ್ರಸ್ತುತಪಡಿಸುತ್ತೀರಿ ಮುದ್ರಣಾಲಯವನ್ನು ಪರಿಗಣಿಸಿ ಮುದ್ರಣಾಲಯವನ್ನು ಪರಿಗಣಿಸಿ ಈ ಆವಿಷ್ಕಾರವನ್ನು ನಾವು ನೋಡಿದ್ದೇವೆ ಈ ಆವಿಷ್ಕಾರವನ್ನು ನಾವು ನೋಡಿದ್ದೇವೆ ಸಾಮಾನ್ಯ ಜನರಿಗೆ ಇದು ಒಂದು ಯಂತ್ರವಾಗಿ ಕೆಲವು ಕಾರ್ಯಗಳನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ ಎಂದು ಅನಿಸುತ್ತದೆ ಸಾಮಾನ್ಯ ಜನರಿಗೆ ಇದು ಒಂದು ಯಂತ್ರವಾಗಿ ಕೆಲವು ಕಾರ್ಯಗಳನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ ಎಂದು ಅನಿಸುತ್ತದೆ ಆದರೆ ಈ ಮುದ್ರಣ ಯಂತ್ರಕ್ಕೆ ಪೇಟೆಂಟನ್ನು ಪಡೆಯಲು ವರದಿಯನ್ನು ಸಿದ್ಧಪಡಿಸುವಾಗ ಅದರ ವಿವರಣೆ ತಿಳಿಸಿದಂತೆ ಇರುತ್ತದೆ ಆದರೆ ಈ ಮುದ್ರಣ ಯಂತ್ರಕ್ಕೆ ಪೇಟೆಂಟನ್ನು ಪಡೆಯಲು ವರದಿಯನ್ನು ಸಿದ್ಧಪಡಿಸುವಾಗ ಅದರ ವಿವರಣೆ ತಿಳಿಸಿದಂತೆ ಇರುತ್ತದೆ ಪೇಟೆಂಟನ್ನು ಪಡೆಯಲು ಸಿದ್ಧಪಡಿಸಲಾದ ವಿವರಣೆಯ ಕೆಲವು ಪ್ರಮುಖ ಪದಗಳನ್ನು ಇಲ್ಲಿ ನೀಡಲಾಗಿದೆ ಪೇಟೆಂಟನ್ನು ಪಡೆಯಲು ಸಿದ್ಧಪಡಿಸಲಾದ ವಿವರಣೆಯ ಕೆಲವು ಪ್ರಮುಖ ಪದಗಳನ್ನು ಇಲ್ಲಿ ನೀಡಲಾಗಿದೆ ಆದ್ದರಿಂದ ವಿವರಣಾತ್ಮಕ ಭಾಗವು ಪೇಟೆಂಟ್ ಅನ್ನು ವಿವರಿಸಿದಾಗ ವಿವರಣೆಯೂ ಪದಗಳು ಮತ್ತು ಅಂಕಿ ಅಂಶಗಳಲ್ಲಿರುತ್ತದೆ ಆದ್ದರಿಂದ ವಿವರಣಾತ್ಮಕ ಭಾಗವು ಪೇಟೆಂಟ್ ಅನ್ನು ವಿವರಿಸಿದಾಗ ವಿವರಣೆಯೂ ಪದಗಳು ಮತ್ತು ಅಂಕಿ ಅಂಶಗಳಲ್ಲಿರುತ್ತದೆ ದೂರವಾಣಿಯನ್ನು ಪರಿಗಣಿಸಿ ದೂರವಾಣಿಯ ಆವಿಷ್ಕಾರಕ್ಕೆ ಸಿದ್ಧಪಡಿಸಲಾದ ವರದಿಯು ಇಲ್ಲಿದೆ ಟೆಲಿಗ್ರಾಫ್ ಈ ವ್ಯವಸ್ಥೆಯು ವಿದ್ಯುತ್ ಕಂಪನವನ್ನು ಬಳಸಿಕೊಂಡು ಕಾರ್ಯನಿರ್ವಹಿಸುತ್ತದೆ ದೂರವಾಣಿಯನ್ನು ಪರಿಗಣಿಸಿ ದೂರವಾಣಿಯ ಆವಿಷ್ಕಾರಕ್ಕೆ ಸಿದ್ಧಪಡಿಸಲಾದ ವರದಿಯು ಇಲ್ಲಿದೆ ಟೆಲಿಗ್ರಾಫ್ ಈ ವ್ಯವಸ್ಥೆಯು ವಿದ್ಯುತ್ ಕಂಪನವನ್ನು ಬಳಸಿಕೊಂಡು ಕಾರ್ಯನಿರ್ವಹಿಸುತ್ತದೆ ಆದರೆ ಒಬ್ಬ ಸಾಮಾನ್ಯನಿಗೆ ದೂರವಾಣಿ ಎಂದರೆ ಅದು ಅವನಿಗೆ ಹೇಗೆ ಕಾಣುತ್ತದೆ ಆದರೆ ಒಬ್ಬ ಸಾಮಾನ್ಯನಿಗೆ ದೂರವಾಣಿ ಎಂದರೆ ಅದು ಅವನಿಗೆ ಹೇಗೆ ಕಾಣುತ್ತದೆ ಆದರೆ ಪೇಟೆಂಟ್ ಪಡೆಯುವ ಉದ್ದೇಶಕ್ಕಾಗಿ ನೀವು ಆವಿಷ್ಕಾರವನ್ನು ನಿರ್ಣಾಯಕ ರೀತಿಯಲ್ಲಿ ಪಠ್ಯರೂಪಗೊಳಿಸಬೇಕಾಗಿದೆ ಆದರೆ ಪೇಟೆಂಟ್ ಪಡೆಯುವ ಉದ್ದೇಶಕ್ಕಾಗಿ ನೀವು ಆವಿಷ್ಕಾರವನ್ನು ನಿರ್ಣಾಯಕ ರೀತಿಯಲ್ಲಿ ಪಠ್ಯರೂಪಗೊಳಿಸಬೇಕಾಗಿದೆ ನೀವು ಕಂಡುಹಿಡಿದ ಮತ್ತು ರಕ್ಷಿಸಲಾಗಿರುವದನ್ನು ತಿಳಿಸಬಹುದು ನೀವು ಕಂಡುಹಿಡಿದ ಮತ್ತು ರಕ್ಷಿಸಲಾಗಿರುವದನ್ನು ತಿಳಿಸಬಹುದು